ನಮಸ್ಕಾರ ಮತ್ತೆ ವಸಾಹತೋತ್ತರ ಸಾಹಿತ್ಯ ಉಪನ್ಯಾಸ ಸರಣಿಗೆ ಸ್ವಾಗತ ಈಗ ನಾವು ರವೀಂದ್ರನಾಥ ಟ್ಯಾಗೋರ್ ಮತ್ತು ಫ್ರಾಂಟ್ಜ್ ಫ್ಯಾನಾನ್ ಅವರ ವಿಮರ್ಶೆಯನ್ನು ಚರ್ಚಿಸುವ ಮೂಲಕ ನಮ್ಮ ಹಿಂದಿನ ಉಪನ್ಯಾಸವನ್ನು ಕೊನೆಗೊಳಿಸಿದ್ದೇವೆ ಆದರೂ 20 ನೇ ಶತಮಾನದ ದ್ವಿತೀಯಾರ್ಧದ ವೇಳೆಗೆ ಒಂದು ಕಾಲದಲ್ಲಿ ಯುರೋಪಿಯನ್ ಶಕ್ತಿಗಳಿಂದ ವಸಾಹತುಶಾಹಿಗೆ ಒಳಪಟ್ಟ ಪ್ರದೇಶಗಳಲ್ಲಿ ರಾಷ್ಟ್ರ ರಾಜ್ಯವು ಹೇಗೆ ನಿಯಮವಾಗಿದೆ ಎಂದು ನಾವು ಚರ್ಚಿಸಿದ್ದೇವೆ ಇದರರ್ಥ ಆಫ್ರಿಕಾದಂತಹ ಸ್ಥಳಗಳಲ್ಲಿ ಅಥವಾ ಭಾರತೀಯ ಉಪಖಂಡದಲ್ಲಿ ಸ್ವಾತಂತ್ರ್ಯ ಚಳುವಳಿಗಳು ಬಹುತೇಕ ಸ್ವಯಂಚಾಲಿತವಾಗಿ ರಾಷ್ಟ್ರ ರಾಜ್ಯ ರಚನೆಗೆ ಕಾರಣವಾಯಿತು ಆದರೆ ತೀರ್ಮಾನದಲ್ಲಿ ನಾನು ಟ್ಯಾಗೋರ್ ಮತ್ತು ಫ್ಯಾನನ್ ಅವರ ಕುರಿತಾದ ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯ ವಿಮರ್ಶೆಗಳು ಪ್ರಸ್ತುತ ರಾಷ್ಟ್ರ ರಾಜ್ಯಗಳ ರಾಜಕೀಯವನ್ನು ಮೀರಿ ನೋಡಲು ಒತ್ತಾಯಿಸುತ್ತದೆ ಜಗತ್ತಿನಲ್ಲಿ ಈಗ ರಾಷ್ಟ್ರ ರಾಜ್ಯವು ಬಹುತೇಕ ರಾಜಕೀಯ ಸಂಪ್ರದಾಯ ಆಗಿದೆ ಆದರೆ ರಾಷ್ಟ್ರ ರಾಜ್ಯ ಮತ್ತು ರಾಷ್ಟ್ರೀಯತೆಯ ಈ ಕಲ್ಪನೆಯ ಬಗ್ಗೆ ಪ್ರಬಲವಾದ ವಿಮರ್ಶಕರು ಇದ್ದಾರೆ ಟ್ಯಾಗೋರ್ ಮತ್ತು ಫ್ಯಾನನ್ರಂತಹ ಈ ವಿಮರ್ಶಕರು ರಾಷ್ಟ್ರ ರಾಜ್ಯದ ವರ್ಗವನ್ನು ಮೀರಿ ನೋಡುವಂತೆ ನಮ್ಮನ್ನು ಒತ್ತಾಯಿಸುತ್ತಾರೆ ಹೋಮಿ ಭಾಭಾ ಅವರ ಕೃತಿಗಳನ್ನು ಅನ್ವೇಷಿಸುವ ಮೂಲಕ ನಾವು ಇಂದು ಈ ಪ್ರಯತ್ನವನ್ನು ಮಾಡುತ್ತೇವೆ ಮತ್ತು ರಾಷ್ಟ್ರ ರಾಜ್ಯದ ವರ್ಗವನ್ನು ಮೀರಿ ವಸಾಹತೋತ್ತರ ಮಾನವ ಸಮುದಾಯದ ಪರ್ಯಾಯ ತಿಳುವಳಿಕೆಯನ್ನು ನಾವು ಪಡೆಯಬಹುದೇ ಎಂದು ನೋಡೋಣ ಈಗ ಈ ಅನ್ವೇಷಣೆಯಲ್ಲಿ ನಮ್ಮ ಆರಂಭಿಕ ಹಂತವೆಂದರೆ ಭಾಭಾ ಅವರ ಕೆಲಸದಲ್ಲಿ ಪ್ರಮುಖ ಪಾತ್ರವಹಿಸುವ ಮಿಶ್ರತೆ ಪರಿಕಲ್ಪನೆ ಮತ್ತು ನಾವು ಮಿಶ್ರತೆಯನ್ನು ಚರ್ಚಿಸಿದ ನಂತರ ನಾವು ಭಾಭಾರಲ್ಲಿನ ಮತ್ತೊಂದು ಪ್ರಮುಖ ಪರಿಕಲ್ಪನೆಗೆ ಹೋಗುತ್ತೇವೆ ಅದು ಅನುಕರಣೆ ತದನಂತರ ಅಂತಿಮವಾಗಿ ನಾವು ರಾಷ್ಟ್ರ ಮತ್ತು ರಾಷ್ಟ್ರೀಯತೆಯ ಕಲ್ಪನೆಯನ್ನು ಪುನಃ ಪರಿಶೀಲಿಸುತ್ತೇವೆ ಆದರೆ ನಾವು ಭಾಭಾ ಅವರ ಬರಹಗಳನ್ನು ಚರ್ಚಿಸಲು ಪ್ರಾರಂಭಿಸುವ ಮೊದಲು ಹೋಮಿ ಭಾಭಾ ಅವರನ್ನು ಕೆಲವು ಪದಗಳಲ್ಲಿ ಪರಿಚಯಿಸುತ್ತೇನೆ ಭಾಭಾ 1949 ರಲ್ಲಿ ಬಾಂಬೆಯ ಪಾರ್ಸಿ ಸಮುದಾಯದಲ್ಲಿ ಜನಿಸಿದರು ಮತ್ತು ಅವರು ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ತೆರಳುವ ಮೊದಲು ಬಾಂಬೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು ಮತ್ತು ಅಲ್ಲಿ ಅವರು ತಮ್ಮ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಯನ್ನು ಪೂರೈಸಿದರು ಅವರು ಯುನೈಟೆಡ್ ಕಿಂಗ್ಡಂನಲ್ಲಿ ತಮ್ಮ ಬೋಧನಾ ವೃತ್ತಿಯನ್ನು ಪ್ರಾರಂಭಿಸಿದರು ಆದರ ನಂತರ ಅಮೆರಿಕಕ್ಕೆ ತೆರಳಿದರು ಮತ್ತು ಅವರು ಈಗ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮಾನವಿಕ ವಿಷಯದಲ್ಲಿ ಆನಿ ಎಫ್ ರೋಥನ್ಬರ್ಗ್ ಚೇರ್ ಪ್ರಾಧ್ಯಾಪಕರಾಗಿದ್ದಾರೆ ಈಗ ಭಾಭಾರನ್ನು ವಸಾಹತೋತ್ತರ ಅಧ್ಯಯನ ಕ್ಷೇತ್ರದಲ್ಲಿ "ಹೋಲಿ ಟ್ರಿನಿಟಿ"ಯ ಭಾಗವಾಗಿ ಪರಿಗಣಿಸಲಾಗುತ್ತದೆ ಇತರ ಇಬ್ಬರು ವ್ಯಕ್ತಿಗಳು ಎಡ್ವರ್ಡ್ ಸೈಡ್ ಮತ್ತು ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಈಗಾಗಲೇ ಎಡ್ವರ್ಡ್ ಸೈಡ್ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನಂತರದ ಉಪನ್ಯಾಸದಲ್ಲಿ ಗಾಯತ್ರಿ ಸ್ಪಿವಾಕ್ ಅವರನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಭಾಭಾಗೆ ಹಿಂತಿರುಗಿ ವಸಾಹತೋತ್ತರ ಸಿದ್ಧಾಂತದ ಅವರ ಅತ್ಯಂತ ಪ್ರಭಾವಶಾಲಿ ಕೃತಿ ಪ್ರಬಂಧಗಳ ಸಂಗ್ರಹವಾದ "ಸಂಸ್ಕೃತಿಯ ಸ್ಥಳ " 1994 ರಲ್ಲಿ ಪ್ರಕಟವಾಗಿದೆ ಮತ್ತು ಭಾಭಾ ತರುವಾಯ ಹಲವಾರು ಇತರ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ದಿ ಬ್ಲ್ಯಾಕ್ ಸಾವಂತ್ ಅಂಡ್ ದಿ ಡಾರ್ಕ್ ಪ್ರಿನ್ಸೆಸ್ ಆನ್ ಗ್ಲೋಬಲ್ ಮೆಮೊರಿ ಮತ್ತು ಬಿಯಾಂಡ್ ಫೋಟೋಗ್ರಫಿ ನಂತಹ ಕೃತಿಗಳು ಅವರು ಪ್ರಾಥಮಿಕವಾಗಿ "ಸಂಸ್ಕೃತಿಯ ಸ್ಥಳ" ಕೃತಿಯಿಂದ ಹೆಸರುವಾಸಿಯಾಗಿದ್ದಾರೆ ಮತ್ತು ಇಂದಿನ ಉಪನ್ಯಾಸದಲ್ಲಿ ಭಾಭಾ ತೆಗೆದುಕೊಳ್ಳುವ ಸೈದ್ಧಾಂತಿಕ ಸ್ಥಾನವನ್ನು ಅರ್ಥಮಾಡಿಕೊಳ್ಳಲು ನಾವು ಈ ನಿರ್ದಿಷ್ಟ ಪ್ರಬಂಧಗಳ ಸಂಗ್ರಹವನ್ನು ಕೇಂದ್ರೀಕರಿಸುತ್ತೇವೆ ವಸಾಹತುಶಾಹಿ ಪ್ರವಚನದ ಕುರಿತಾದ ನಮ್ಮ ಹಿಂದಿನ ಚರ್ಚೆಯಲ್ಲಿ ಯುರೋಪಿಯನ್ನರು ನಾಗರಿಕತೆಯ ಮಿಷನ್ ಆಗಿ ವಸಾಹತುಶಾಹಿಯನ್ನು ಹೇಗೆ ನಿರ್ಮಿಸಿದ್ದಾರೆ ಎಂಬುದನ್ನು ನಾವು ನೋಡಿದ್ದೇವೆ ಇದರಲ್ಲಿ ಮೆಟ್ರೋಪಾಲಿಟನ್ ಪಶ್ಚಿಮದ ಉನ್ನತ ಸಂಸ್ಕೃತಿಯು ವಸಾಹತುಶಾಹಿ ಪರಿಧಿಯ "ಕೀಳು ಸಂಸ್ಕೃತಿಯ" ಸಂಪರ್ಕಕ್ಕೆ ಬರುತ್ತದೆ ಈ ಉನ್ನತ ಕೆಳಮಟ್ಟದ ಎರಡು ವಸಾಹತುಶಾಹಿ ಸಂಪರ್ಕದ ಹೊರತಾಗಿಯೂ ಪಾಶ್ಚಿಮಾತ್ಯ ವಸಾಹತುಶಾಹಿ ಮತ್ತು ವಸಾಹತುಶಾಹಿಗೆ ಒಳಪಟ್ಟವರ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಎರಡು ವಿಭಿನ್ನ ಮತ್ತು ಪ್ರತ್ಯೇಕ ಘಟಕಗಳಾಗಿ ಗ್ರಹಿಸಲಾಗಿದೆ ಮತ್ತು ಈ ಗ್ರಹಿಕೆ ಬಹುಶಃ ರುಡ್ಯಾರ್ಡ್ ಕಿಪ್ಲಿಂಗ್ ಅವರ ದಿ ಬಲ್ಲಾಡ್ ಆಫ್ ಈಸ್ಟ್ ಅಂಡ್ ವೆಸ್ಟ್ ನ ಕವಿತೆಯ ಪ್ರಸಿದ್ಧ ಆರಂಭಿಕ ಸಾಲಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ನಾನು ಈಗಾಗಲೇ ಈ ಸಾಲನ್ನು ನನ್ನ ಹಿಂದಿನ ಉಪನ್ಯಾಸವೊಂದರಲ್ಲಿ ಉಲ್ಲೇಖಿಸಿದ್ದೇನೆ ಆದರೆ ನಾನು ಈಗ ಅದನ್ನು ಮತ್ತೆ ಉಲ್ಲೇಖಿಸಲಿದ್ದೇನೆ ಸಹಜವಾಗಿ " ಪೂರ್ವ ಮತ್ತು ಪಶ್ಚಿಮ ಅವುಗಳೆರಡೂ ಭೇಟಿಯಾಗುವುದಿಲ್ಲ" ಮತ್ತು ಈ ಸಾಲುಗಳು ತಿಳಿಸುವುದೇನೆಂದರೆ ವಸಾಹತುಶಾಹಿ ಸಂಪರ್ಕದ ಹೊರತಾಗಿಯೂ ವಸಾಹತುಶಾಹಿಯ ಪಾಶ್ಚಿಮಾತ್ಯ ನಾಗರಿಕತೆ ವಸಾಹತುಶಾಹಿ ಪೂರ್ವದ ಸಂಸ್ಕೃತಿ ಮತ್ತು ನಾಗರಿಕ ಮೌಲ್ಯಗಳಿಗಿಂತ ಭಿನ್ನವಾಗಿದೆ ಮತ್ತು ಶ್ರೇಷ್ಠವಾಗಿದೆ ಎಂಬ ಕಲ್ಪನೆಯ ಅತ್ಯುತ್ತಮ ಅಭಿವ್ಯಕ್ತಿಯಾಗಿದೆ ಈಗ ವಸಾಹತುಶಾಹಿ ಮತ್ತು ವಸಾಹತುಶಾಹಿಗೆ ಒಳಪಟ್ಟ ದೇಶಗಳನ್ನು ಬೇರ್ಪಡಿಸುವ ವಿಭಿನ್ನ ಸಾಂಸ್ಕೃತಿಕ ಸಾರಗಳ ಈ ಕಲ್ಪನೆಯು ಭಾರತದ ಸನ್ನಿವೇಶದಿಂದ ನಾವು ಮೊದಲೇ ಅಧ್ಯಯನ ಮಾಡಿದ ಮಧ್ಯಮ ವರ್ಗದ ರಾಷ್ಟ್ರೀಯತಾವಾದಿ ಪ್ರವಚನ ಸಹ ತಿಳಿಸುತ್ತದೆ ಪತನ ಮತ್ತು ಚೇತರಿಕೆಯ ಆವರ್ತಕ ಮಾದರಿಯು ಇದೀಗ ನಿಮಗೆ ಬಹಳ ಪರಿಚಿತವಾಗಿರಬೇಕು ಇದು ರಾಷ್ಟ್ರೀಯತಾವಾದಿ ಪ್ರವಚನವನ್ನು ಒತ್ತಿಹೇಳುತ್ತದೆ ಇದು ವಿಶಿಷ್ಟ ಮತ್ತು ಶುದ್ಧ ಸಾಂಸ್ಕೃತಿಕ ಗುರುತುಗಳ ಕಲ್ಪನೆಯ ಮೇಲೆ ತಿರುಗುತ್ತದೆ ನಾವು ಮೊದಲೇ ನೋಡಿದಂತೆ ಎಂ ಗಾಂದಿಯವರಂತಹವರ ಪ್ರಲಾಪವೆಂದರೆ ವಸಾಹತುಶಾಹಿ ಪ್ರಭಾವದಲ್ಲಿರುವ ಭಾರತವು ತನ್ನ ವಿಶಿಷ್ಟ ಸಂಸ್ಕೃತಿಯನ್ನು ಕಳೆದುಕೊಂಡಿದೆ ಮತ್ತು ಅದರ ಸ್ಥಳೀಯ ನಿವಾಸಿಗಳು ಅವರಿಗೆ ಸಂಪೂರ್ಣವಾಗಿ ಅನ್ಯವಾದ ವಸಾಹತುಶಾಹಿಗಳ ಸಂಸ್ಕೃತಿಯನ್ನು ಅನುಕರಿಸುವಲ್ಲಿ ನಿರತರಾಗಿದ್ದಾರೆ ಆದ್ದರಿಂದ ಗಾಂಧಿ ರಾಷ್ಟ್ರೀಯತಾವಾದಿ ಪ್ರವಚನದ ಆಧಾರವಾಗಿರುವ ಆವರ್ತಕ ಮಾದರಿಯಲ್ಲಿ ಹಿಂದಿರುಗುವ ಕಲ್ಪನೆ ಮತ್ತು ಚೇತರಿಕೆ ನಿಮಗೆ ತಿಳಿದಿರುವಂತೆ ನಿರ್ಣಾಯಕವಾಗಿದೆ ಇದು ಪೂರ್ವ ವಸಾಹತುಶಾಹಿ ಭೂತಕಾಲದ ನಾಗರಿಕ ಮೌಲ್ಯಗಳಿಗೆ ಹಿಂದಿರುಗುವಿಕೆಯನ್ನು ಸೂಚಿಸುತ್ತದೆ ಇದು ಸಾಂಸ್ಕೃತಿಕ ಪರಿಶುದ್ಧತೆಯ ಯುಗವನ್ನು ಪ್ರತಿನಿಧಿಸುತ್ತದೆ ಈಗ ಶುದ್ಧ ಸಂಸ್ಕೃತಿಯ ಈ ಕಲ್ಪನೆಯ ವಿರುದ್ಧ ಭಾಭಾ ಅವರು ಸಾಂಸ್ಕೃತಿಕ ಮಿಶ್ರತೆಯ ಕಲ್ಪನೆಯನ್ನು ಪ್ರಸ್ತಾಪಿಸುತ್ತಾರೆ ಈಗ ಭಾಭಾ ಅವರ ಮಿಶ್ರತೆ ಪರಿಕಲ್ಪನೆಯು ಸಂಕೀರ್ಣವಾಗಿದೆ ಮತ್ತು ಅದೇ ಸಮಯದಲ್ಲಿ ಇದು ವಸಾಹತೋತ್ತರ ಅಧ್ಯಯನ ಕ್ಷೇತ್ರಕ್ಕೆ ಕೇಂದ್ರವಾಗಿದೆ ನಾವು ಹಂತ ಹಂತವಾಗಿ ಎಚ್ಚರಿಕೆಯಿಂದ ಅದರ ಮೂಲಕ ಹೋಗೋಣ ಈಗ ಭಾಭಾ ಅವರ ಸಾಂಸ್ಕೃತಿಕ ಮಿಶ್ರತೆ ಸಿದ್ಧಾಂತವನ್ನು ಅರ್ಥಮಾಡಿಕೊಳ್ಳಲು ಭಾಭಾ ಅವರ ಪ್ರಕಾರ ಸಂಸ್ಕೃತಿ ಸ್ಥಿರವಾದದಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಅವರಿಗೆ ಅದು ಸಮಯ ಮತ್ತು ಜಾಗದಲ್ಲಿ ಸರಿಪಡಿಸಬಹುದಾದ ಒಂದು ಸಾರವಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಭಾಭಾ ಅವರ ಪ್ರಕಾರ ಸಂಸ್ಕೃತಿಯು ದ್ರವವಾದದ್ದು ಅದು ನಿರಂತರವಾಗಿ ಚಲನೆಯಲ್ಲಿರುತ್ತದೆ ಇದು ನಿಯಮಿತವಾಗಿ ಸೇರ್ಪಡೆಗೊಳ್ಳುತ್ತಿರುವ ಮತ್ತು ನಮ್ಮ ಸಾಂಸ್ಕೃತಿಕ ಗುರುತುಗಳನ್ನು ನಿಯಮಿತವಾಗಿ ಪರಿವರ್ತಿಸುವ ಹಲವಾರು ವಿಭಿನ್ನ ಅಂಶಗಳ ಕರಗುವ ಮಡಕೆಯಾಗಿದೆ ಆದ್ದರಿಂದ ಭಾಭಾಗೆ ಉದಾಹರಣೆಗೆ ಶುದ್ಧ ಭಾರತೀಯತೆ ಅಥವಾ ಆಫ್ರಿಕನ್ ಅಥವಾ ಬ್ರಿಟಿಷ್ತನವಿಲ್ಲ ಅದನ್ನು ಗ್ರಹಿಸಲು ಅಧ್ಯಯನ ಮಾಡಲು ಅಥವಾ ಹಿಂದಿರುಗಿಸಲು ಸಹ ಸಾಧ್ಯವಿಲ್ಲ ಮತ್ತು ನಾನು ಇಲ್ಲಿ ಹೇಳುವುದನ್ನು ಅರ್ಥಮಾಡಿಕೊಳ್ಳಲು ಉದಾಹರಣೆಗೆ 20 ನೇ ಶತಮಾನದ ಆರಂಭದಲ್ಲಿ ಪಪುವಾ ನ್ಯೂಗಿನಿಯಾದ ದ್ವೀಪಗಳಿಗೆ ಪ್ರಯಾಣಿಸಿದ ಪ್ರಸಿದ್ಧ ಯುರೋಪಿಯನ್ ಮಾನವಶಾಸ್ತ್ರಜ್ಞ ಬ್ರೊನಿಸ್ಲಾವ್ ಮಲಿನೋವ್ಸ್ಕಿ ಅವರು ಸ್ಥಳೀಯರನ್ನು ಅವರ "ಮೂಲದಲ್ಲಿ" ಅಧ್ಯಯನ ಮಾಡಿದ್ದರ ಬಗ್ಗೆ ಪರಿಗಣಿಸೋಣ ಈಗ ಈ ಸ್ಥಳೀಯರ ಬಗ್ಗೆ ಮಾಲಿನೋವ್ಸ್ಕಿಯವರ ಬರಹಗಳು ಅವರನ್ನು ಒಂದು ವಿಶಿಷ್ಟ ಸಂಸ್ಕೃತಿಯ ಮಾಲೀಕರನಾಗಿ ಪ್ರತಿನಿಧಿಸುತ್ತವೆ ಅದು ಯಾವುದೇ ವಿದೇಶಿ ಪ್ರಭಾವದಿಂದ ಮಲಿನವಾಗದ ಸಂಸ್ಕೃತಿ ಆಗಿದೆ ಮತ್ತು ಪಪುವಾನ್ ದ್ವೀಪವಾಸಿಗಳೊಂದಿಗೆ ಕುಳಿತಿರುವ ಮಾಲಿನೋವ್ಸ್ಕಿಯ ಈ ಚಿತ್ರವನ್ನು ನಾವು ನೋಡಿದರೆ ಅವರ ಮೂಲನಿವಾಸಿ ಸಂಸ್ಕೃತಿಯ ಶುದ್ಧವಾದ ಮಲಿನವಾಗದ ಸ್ವರೂಪ ಮತ್ತು ಅವರ ನಡುವೆ ಕುಳಿತಿರುವ ಬಿಳಿ ಮನುಷ್ಯನ ಸಂಸ್ಕೃತಿಯಿಂದ ಬೇರ್ಪಡಿಸುತ್ತದೆ ಆದರೆ ನಮಗೆ ತಿಳಿದಿರುವಂತೆ ಭಾಭಾ ಅವರು ಶುದ್ಧವಾದ ಸಂಸ್ಕೃತಿಯ ಕಲ್ಪನೆಯು ಒಂದು ಪುರಾಣ ಎಂದು ವಾದಿಸುತ್ತಾರೆ ಎಲ್ಲಾ ಸಂಸ್ಕೃತಿಗಳು ಮಿಶ್ರತೆಯಿಂದ ನಿರೂಪಿಸಲಾಗಿದೆ ಇದನ್ನು ಭಾಭಾ ಮಿಶ್ರತೆ ಪದದಿಂದ ಉಲ್ಲೇಖಿಸುತ್ತಾರೆ ಆದರೆ ಈ "ದೂರದ" ಪಪುವಾನ್ ದ್ವೀಪವಾಸಿಗಳ ಸಂಸ್ಕೃತಿಯನ್ನು ಯಾವುದೇ ರೀತಿಯಲ್ಲಿ ಕಲುಷಿತಗೊಳಿಸುವುದು ಹೇಗೆ ಇನ್ನೊಬ್ಬ ಆಧುನಿಕ ಮಾನವಶಾಸ್ತ್ರಜ್ಞರಾದ ಜೇಮ್ಸ್ ಕ್ಲಿಫರ್ಡ್ ಟ್ರಾವೆಲಿಂಗ್ ಕಲ್ಚರ್ಸ್ ಎಂಬ ತನ್ನ ಪ್ರಬಂಧದಲ್ಲಿ ಮಾಲಿನೋವ್ಸ್ಕಿಯ ಈ ಪ್ರಕರಣವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಮಾಲಿನೋವ್ಸ್ಕಿಯವರು ಪಪುವಾನ್ ಸಂಸ್ಕೃತಿಯನ್ನು ಶುದ್ಧ ಸ್ಥಿರ ಬದಲಾಗದ ಮತ್ತು ಮಲಿನವಾಗದ ಎಂದು ಚಿತ್ರಿಸುವುದು ಒಂದು ಭ್ರಮೆ ಎಂದು ಅವರು ಬರೆಯುತ್ತಾರೆ ಶುದ್ಧವಾದ ಸಂಸ್ಕೃತಿಗಳ ಬಗ್ಗೆ ಇಂತಹ ಭ್ರಮೆಗಳನ್ನು ಮಾಲಿನೋವ್ಸ್ಕಿ ಮಾತ್ರವಲ್ಲ ಬಹುತೇಕ ಎಲ್ಲ ಮಾನವಶಾಸ್ತ್ರಜ್ಞರು ತಮ್ಮ ಕ್ಷೇತ್ರ ಅಧ್ಯಯನಗಳ ಬಗ್ಗೆ ಪಶ್ಚಿಮದಿಂದ ದೂರವಿರುವ ಸ್ಥಳಗಳ ನಿವಾಸಿಗಳ ಬಗ್ಗೆ ಬರೆಯುತ್ತಾರೆ ಮತ್ತು ಮಾನವಶಾಸ್ತ್ರಜ್ಞ ಅಧ್ಯಯನಕ್ಕೆ ಹೋಗುವ ಕ್ಷೇತ್ರದ ಪ್ರತ್ಯೇಕತೆಯನ್ನು ಒತ್ತಿಹೇಳುವ ಮೂಲಕ ತಮ್ಮ ವಾದವನ್ನು ಮುಂದಿಡುತ್ತಾರೆ ಉದಾಹರಣೆಗೆ ಪಾಶ್ಚಿಮಾತ್ಯ ಮಾನವಶಾಸ್ತ್ರಜ್ಞರು ಸ್ವತಃ ತಾವುಗಳು ಹೇಗೆ ಆ ದೂರದ ಸ್ಥಳಕ್ಕೆ ಪ್ರಯಾಣಿಸುತ್ತಾರೆ ಎಂಬ ವಿವರಗಳನ್ನು ಬಿಟ್ಟುಬಿಡುವುದರ ಮೂಲಕ ಇದನ್ನು ಮಾಡಲಾಗುತ್ತದೆ ಏಕೆಂದರೆ ಪ್ರಯಾಣದ ವಿವರವಾದ ವಿವರವು ಪ್ರತ್ಯೇಕತೆ ಮತ್ತು ಸಾಂಸ್ಕೃತಿಕ ಪ್ರತ್ಯೇಕತೆಯ ಕಲ್ಪನೆಯನ್ನು ತಕ್ಷಣವೇ ನಾಶಪಡಿಸುತ್ತದೆ ಏಕೆಂದರೆ ಇದು ಮಾನವಶಾಸ್ತ್ರೀಯ ಕ್ಷೇತ್ರವನ್ನು ಮಹಾನಗರ ಕೇಂದ್ರದೊಂದಿಗೆ ಸಂಪರ್ಕಿಸುತ್ತದೆ ಏಕೆಂದರೆ ದಿನದ ಕೊನೆಯಲ್ಲಿ ಪಾಶ್ಚಿಮಾತ್ಯ ಮಾನವಶಾಸ್ತ್ರಜ್ಞ ಸ್ವತಃ ಪ್ರಯಾಣಿಸುತ್ತಿದ್ದಾನೆ ಮತ್ತು ಪ್ರಯಾಣಿಸುವ ಮೂಲಕ ಮೆಟ್ರೋಪಾಲಿಟನ್ ಕೇಂದ್ರವನ್ನು ಪಶ್ಚಿಮದಿಂದ ದೂರವಿರುವ ಸ್ಥಳವನ್ನು ಸಂಪರ್ಕಿಸುತ್ತಾರೆ ಈಗ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮಾನವಶಾಸ್ತ್ರಜ್ಞನು ತನ್ನ ಕ್ಷೇತ್ರಕ್ಕೆ ತನ್ನ ಮಾರ್ಗವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾದರೆ ಆ ಅಧ್ಯಯನ ಕ್ಷೇತ್ರವನ್ನು ಇತರ ಸ್ಥಳಗಳಿಗೆ ಸಂಪರ್ಕಿಸಲು ಸಾಧ್ಯವಿಲ್ಲ ಮತ್ತು ಅದರ ಸಂಸ್ಕೃತಿಯನ್ನು ಇತರ ಸಂಸ್ಕೃತಿಗಳಿಂದ ಪ್ರಭಾವಿಸಲು ಮತ್ತು ಬೆರೆಸಲು ಸಾಧ್ಯವಿಲ್ಲ ಅದು ತುಂಬಾ ಸ್ಪಷ್ಟವಾಗಿದೆ ಏಕೆಂದರೆ ಯಾರಾದರೂ ನಿರ್ದಿಷ್ಟ ಜಾಗಕ್ಕೆ ಪ್ರಯಾಣಿಸಬಹುದಾದರೆ ಪ್ರಯಾಣ ಸಾಧ್ಯ ಎಂದು ಅರ್ಥ ಮತ್ತು ಪ್ರಯಾಣವು ಸಾಧ್ಯವಾದರೆ ನಾವು ಆ ಜಾಗವನ್ನು ಪ್ರತ್ಯೇಕ ಪ್ರದೇಶವಾಗಿ ಪರಿಗಣಿಸುವುದಿಲ್ಲ ಆದರೆ ಇತರ ಸ್ಥಳಗಳೊಂದಿಗೆ ಪರಸ್ಪರ ಸಂಬಂಧ ಹೊಂದಿರುವ ಪ್ರದೇಶವಾಗಿ ಮತ್ತು ಭೌತಿಕ ಅಂತರ್ಸಂಪರ್ಕದ ದೃಷ್ಟಿಯಿಂದ ಮಾತ್ರವಲ್ಲದೆ ಸಾಂಸ್ಕೃತಿಕ ಅಂತರ್ಸಂಪರ್ಕದ ದೃಷ್ಟಿಯಿಂದಲೂ ನಾವು ಗ್ರಹಿಸುತ್ತೇವೆ ಆದ್ದರಿಂದ ಮಾನವಶಾಸ್ತ್ರಜ್ಞ ಅವನ ಅಥವಾ ಅವಳ ಪಾದಗಳಿರುವ ದೂರದ ಸ್ಥಳಕ್ಕೆ ಹೇಗೆ ಭೌತಿಕವಾಗಿ ಪ್ರಯಾಣಿಸಿದ್ದಾರೆ ಎಂದು ನಾವು ಯೋಚಿಸಿದರೆ ಸಾಂಸ್ಕೃತಿಕ ಪ್ರತ್ಯೇಕತೆ ಮತ್ತು ಸಾಂಸ್ಕೃತಿಕ ಶುದ್ಧತೆಯ ಕಲ್ಪನೆಯು ಇಲ್ಲಿ ಕುಸಿಯುತ್ತದೆ ಆದರೆ ಮಾನವಶಾಸ್ತ್ರಜ್ಞನು ತನ್ನ ಅಧ್ಯಯನ ಕ್ಷೇತ್ರದ ನಿವಾಸಿಗಳೊಂದಿಗೆ ಒಂದು ರೀತಿಯಲ್ಲಿ ಅಥವಾ ಇನ್ನೊಂದರಲ್ಲಿ ಸಂವಹನ ನಡೆಸುತ್ತಿದ್ದಾರೆ ಎಂದು ನಾವು ನೆನಪಿಸಿಕೊಂಡರೆ ಸಾಂಸ್ಕೃತಿಕ ಪ್ರತ್ಯೇಕತೆ ಮತ್ತು ಸಾಂಸ್ಕೃತಿಕ ಶುದ್ಧತೆಯ ಕಲ್ಪನೆಯು ಕುಸಿಯುತ್ತದೆ ಇದರರ್ಥ ಖಂಡಿತವಾಗಿಯೂ ಕೆಲವು ರೀತಿಯ ಅನುವಾದ ನಡೆಯುತ್ತಿದೆ ಈ ಅನುವಾದ ಪ್ರಕ್ರಿಯೆಯ ಮೂಲಕವೇ ಮಾನವಶಾಸ್ತ್ರಜ್ಞನು ಅವನು ಅಥವಾ ಅವಳು ಬರೆಯುವ ಸ್ಥಳೀಯ ನಿವಾಸಿಗಳ ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಇದಕ್ಕೆ ಸ್ಥಳೀಯರು ಸಹ ಮಾನವಶಾಸ್ತ್ರಜ್ಞರ ಪ್ರಶ್ನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಆದ್ದರಿಂದ ಒಂದು ಸಂಸ್ಕೃತಿ ಪ್ರತ್ಯೇಕವಾಗಿದರೆ ಅಂತಹ ಅನುವಾದ ಮತ್ತು ಸಂವಹನದ ಸಾಧ್ಯತೆಯನ್ನು ತಳ್ಳಿಹಾಕಬೇಕಾಗುತ್ತದೆ ಆದರೆ ಅಂತಹ ಅನುವಾದವು ನಿಜವಾಗಿಯೂ ಆ ಕ್ಷೇತ್ರದಲ್ಲಿ ನಡೆಯುತ್ತಿರುವುದರಿಂದ ನಾವು ಆ ಸಾಂಸ್ಕೃತಿಕ ಭೂದೃಶ್ಯವನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿದೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಆದ್ದರಿಂದ ಮಾಲಿನೋವ್ಸ್ಕಿಯ ಪ್ರಕರಣವು ಸೂಚಿಸುವಂತೆ ಯಾವುದೇ ಸಂಸ್ಕೃತಿಯು ಯಾವುದೇ ರೀತಿಯ ಶುದ್ಧತೆ ಅಥವಾ ಮಲಿನವಾಗದ ಸಾರವನ್ನು ಕಾಪಾಡಿಕೊಳ್ಳುವಷ್ಟು ಪ್ರತ್ಯೇಕವಾಗಿರುವುದಿಲ್ಲ ಭಾಭಾ ಸೂಚಿಸುವ ಸ್ಥಿರ ಸಂಸ್ಕೃತಿಯ ಈ ಕಲ್ಪನೆಗೆ ಪರ್ಯಾಯವೆಂದರೆ ಸಂಸ್ಕೃತಿಯು ಬದಲಾಗದ ಸಾರದಿಂದ ನಿರೂಪಿಸಲ್ಪಡುವ ಬದಲು ಎಂದೆಂದಿಗೂ ತೆರೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ ಇದು ಬದಲಾವಣೆಯಿಂದ ನಿರೂಪಿಸಲ್ಪಟ್ಟಿದೆ ಇದು ಫ್ಲಕ್ಸ್ನಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಇದು ರೂಪಾಂತರದಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಮುಖ್ಯವಾಗಿ ಇದನ್ನು ಭಾಭಾ ಮಿಶ್ರತೆ ಎಂದು ಕರೆಯುವ ಮಿಶ್ರಣ ಅಥವಾ ಪರಸ್ಪರ ಸಂಬಂಧದ ಅರ್ಥದಿಂದ ಒತ್ತಿಹೇಳಲಾಗಿದೆ ಹಾಗಾದರೆ ಸಾಂಸ್ಕೃತಿಕ ಮಿಶ್ರತಳಿಯ ಈ ಕಲ್ಪನೆಯು ವಸಾಹತುಶಾಹಿ ನಂತರದ ಸ್ಥಿತಿಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೇಗೆ ಪ್ರಭಾವಿಸುತ್ತದೆ ಉದಾಹರಣೆಗೆ ಬ್ರಿಟಿಷ್ ವಸಾಹತುಶಾಹಿ ಭಾರತದ ಅಧೀನತೆಯನ್ನು ಪರಿಗಣಿಸೋಣ ಈಗ ಭಾಭಾ ಸೂಚಿಸುವಂತೆ ಸಂಸ್ಕೃತಿಗಳು ಬದಲಾವಣೆ ಹರಿವು ಮತ್ತು ಮಿಶ್ರತೆಯಿಂದ ನಿರೂಪಿಸಲ್ಪಟ್ಟ ಕ್ರಿಯಾತ್ಮಕ ಪ್ರಕ್ರಿಯೆಗಳು ನಂತರ ಬ್ರಿಟಿಷ್ ವಸಾಹತುಶಾಹಿಯ ಉನ್ನತ ಸಂಸ್ಕೃತಿಯ ದ್ವಿಮಾನ ಮತ್ತು ಅಧೀನ ಭಾರತೀಯರ ಕೀಳು ಸಂಸ್ಕೃತಿ ತಕ್ಷಣ ಒಡೆಯುತ್ತದೆ ಉನ್ನತ ಬ್ರಿಟಿಷ್ ಅಥವಾ ಕೆಳಮಟ್ಟದ ಭಾರತೀಯತೆಯ ಬಗ್ಗೆ ಮಾತನಾಡುವುದು ಎಂದರೆ ಸ್ಥಿರ ಬದಲಾಗದ ಸಾಂಸ್ಕೃತಿಕ ಸಾರಗಳ ಬಗ್ಗೆ ಮಾತನಾಡುವುದು ಆದರೆ ಸಾಂಸ್ಕೃತಿಕ ಮಿಶ್ರತೆ ನಮ್ಮ ಚರ್ಚೆಯಲ್ಲಿ ನಾವು ನೋಡಿದಂತೆ ಸಂಸ್ಕೃತಿಯು ಅಂತಹ ಸ್ಥಿರ ಸಾರಗಳ ಬಗ್ಗೆ ಅಲ್ಲ ಆದರೆ ಅದು ಎಂದೆಂದಿಗೂ ಬದಲಾಗುತ್ತಿರುವ ಪ್ರಕ್ರಿಯೆಗಳ ಬಗ್ಗೆ ಆದಾಗ್ಯೂ ವಸಾಹತುಶಾಹಿ ಪ್ರವಚನವು ಇದನ್ನು ಒಪ್ಪಿಕೊಳ್ಳಲಾರದು ಏಕೆಂದರೆ ಉನ್ನತ ಮತ್ತು ಉತ್ಕೃಷ್ಟವಾದ ಬ್ರಿಟಿಷ್ತನದ ಕಲ್ಪನೆಯು ವಸಾಹತುಶಾಹಿಯನ್ನು ನಾಗರಿಕತೆಯ ಗುರಿ ಎಂದು ಸಮರ್ಥಿಸುವ ಮುಖ್ಯ ಅಂಶವಾಗಿದೆ ಬ್ರಿಟಿಷ್ ಸಂಸ್ಕೃತಿಯ ಅಂತರ್ಗತ ಸಾರವಿಲ್ಲ ಎಂದು ಸೂಚಿಸಿದ ಕ್ಷಣ ನಾಗರಿಕತೆಯನ್ನು ಮೂಡಿಸುವ ಉದ್ದೇಶದ ಭ್ರಮೆ ಕಣ್ಮರೆಯಾಗುತ್ತದೆ ಮತ್ತು ವಸಾಹತುಶಾಹಿಯು ಅದೇ ರೀತಿ ಬಹಿರಂಗಗೊಳ್ಳುತ್ತದೆ ಇದು ವಿವೇಚನಾರಹಿತ ಶಕ್ತಿಯ ಮೂಲಕ ಇತರ ಜನರ ಭೂಮಿ ಮತ್ತು ಸಂಪನ್ಮೂಲಗಳ ಶೋಷಣೆಯಾಗಿದೆ ಬ್ರಿಟಿಷ್ ಅಥವಾ ಭಾರತೀಯತೆಯ ಬಗ್ಗೆ ಅಂತರ್ಗತ ಕಲ್ಪನೆ ಇಲ್ಲ ಎಂದು ನಾವು ಗಮನಿಸಿದರೆ ಸಾಂಸ್ಕೃತಿಕ ಸಮರ್ಥನೆ ಒಡೆಯುತ್ತದೆ ಆದ್ದರಿಂದ ಖಂಡಿತವಾಗಿಯೂ ಉನ್ನತ ಸಂಸ್ಕೃತಿ ಮತ್ತು ಕೀಳು ಸಂಸ್ಕೃತಿಯ ಎನ್ನುವ ಯಾವುದೇ ಅಂತರ್ಗತ ಕಲ್ಪನೆ ಇರಬಾರದು 19ನೇ ಶತಮಾನದ ಮೊದಲ ದಶಕಗಳಲ್ಲಿ ವಸಾಹತುಶಾಹಿಗಳು ತಮ್ಮ ಸಂಸ್ಕೃತಿ ಶ್ರೇಷ್ಠತೆಯ ಗುರುತು ಎಂದು ಅವರು ಭಾವಿಸಿದರು ಅವರ ಬಿಳಿ ಚರ್ಮದ ಬಣ್ಣಕ್ಕೆ ಅವರು ನೀಡಿದ ಶ್ರೇಷ್ಠತೆ ಸೇರಿದಂತೆ ಕ್ರಮೇಣ ಹೊರಹೊಮ್ಮಿದೆ ವಾಸ್ತವವಾಗಿ 18ನೇ ಶತಮಾನದಲ್ಲಿ ಯುರೋಪಿಯನ್ ವಸಾಹತುಗಾರರು ಸಾಂಸ್ಕೃತಿಕ ಬದಲಾವಣೆಯನ್ನು ಸ್ವೀಕರಿಸುವ ಪ್ರಜ್ಞೆ ಹೊಂದಿದ್ದರು ಮತ್ತು ಅವರ ವಿಧಾನವು ಉನ್ನತ ಬ್ರಿಟಿಷ್ ಮತ್ತು ಕೆಳಮಟ್ಟದ ಭಾರತೀಯತೆ ಎಂಬ ದ್ವಿಮಾನ ನಂಬಿಕೆಯಿಂದ ಗುರುತಿಸಲ್ಪಟ್ಟಿಲ್ಲ ಆದ್ದರಿಂದ ಉದಾಹರಣೆಗೆ ಆಶಿಸ್ ನಂದಿ ತಮ್ಮ "ದಿ ಇಂಟಿಮೇಟ್ ಎನಿಮಿ" ಪುಸ್ತಕದಲ್ಲಿ 1830 ರ ಮೊದಲು ಸರಿಸುಮಾರು 1830 ರ ದಶಕದಲ್ಲಿ ಭಾರತದ ಹೆಚ್ಚಿನ ಬ್ರಿಟಿಷ್ ವಸಾಹತುಗಾರರು ಇತರ ಭಾರತೀಯ ನಿವಾಸಿಗಳಂತೆ ಜೀವನ ನಡೆಸುತ್ತಿರುವುದನ್ನು ನಾವು ನೋಡಬಹುದು ಮತ್ತು ಆಗಾಗ್ಗೆ ಭಾರತೀಯರನ್ನು ಮದುವೆಯಾಗುತಿದ್ದರು ಮತ್ತು ಭಾರತೀಯ ದೇವರು ಮತ್ತು ದೇವತೆಗಳಿಗೆ ಪೂಜೆಗಳನ್ನು ಅರ್ಪಿಸುತಿದ್ದರು ಆದ್ದರಿಂದ ನೀವು ನೋಡುವಂತೆ ಬ್ರಿಟಿಷ್ ವಸಾಹತುಶಾಹಿಗಳು ಬ್ರಿಟಿಷ್ ಶ್ರೇಷ್ಠತೆ ಅಥವಾ ಉದಾತ್ತ ಬ್ರಿಟಿಷ್ ಬಗ್ಗೆ ಯಾವುದೇ ಸಿದ್ಧ ಕಲ್ಪನೆಯನ್ನು ಅವರೊಂದಿಗೆ ತರಲಿಲ್ಲ ಸ್ಥಿರ ಸಾಂಸ್ಕೃತಿಕ ಸಾರದ ಇಂತಹ ಭ್ರಮೆ ವಸಾಹತುಶಾಹಿ ಒಳಪಟ್ಟವರ ವಸ್ತು ಶೋಷಣೆಗೆ ಸಮರ್ಥನೆಯನ್ನು ಒದಗಿಸಲು ನಂತರ ಅಭಿವೃದ್ಧಿಗೊಂಡಿತು ಇದರ ಪರಿಣಾಮವಾಗಿ ವಸಾಹತುಶಾಹಿಯ ಬ್ರಿಟಿಷ್ತನಕ್ಕಿಂತ ಕೆಳಮಟ್ಟದ ಸ್ಥಿರ ಭಾರತೀಯತೆಯ ಕಲ್ಪನೆಯು ಇದೇ ವಸಾಹತುಶಾಹಿ ಪ್ರಕ್ರಿಯೆಯ ನಿರ್ಮಾಣವಾಗಿತ್ತು ಈಗ ಇಲ್ಲಿ ನಾನು ಭಾಭಾರಲ್ಲಿನ ಮತ್ತೊಂದು ಪ್ರಮುಖ ಪರಿಕಲ್ಪನೆಯನ್ನು ನಿಮಗೆ ಪರಿಚಯಿಸಲು ಬಯಸುತ್ತೇನೆ ಅದು ಅನುಕರಣೆ ಪರಿಕಲ್ಪನೆಯಾಗಿದೆ ಈಗ ಭಾಭಾ ಪ್ರಕಾರ ವಸಾಹತುಶಾಹಿ ಮತ್ತು ವಸಾಹತುಶಾಹಿಗೆ ಒಳಪಟ್ಟವರ ನಡುವಿನ ಸಂಬಂಧವನ್ನು ನಿರೂಪಿಸುವ ಸಾಂಸ್ಕೃತಿಕ ಹರಿವು ಮತ್ತು ಮಿಶ್ರತೆಯನ್ನು ಸ್ಥಿರಗೊಳಿಸುವ ಪ್ರಯತ್ನ ಮತ್ತು ಅದನ್ನು ಒಂದು ಶ್ರೇಷ್ಠ ಬ್ರಿಟಿಷ್ ಮತ್ತು ಕೆಳಮಟ್ಟದ ಭಾರತೀಯತೆಯ ದೃಷ್ಟಿಯಿಂದ ರಚಿಸುವ ಪ್ರಯತ್ನವು ಬಹಳ ಆಸಕ್ತಿದಾಯಕ ಪರಿಣಾಮಕ್ಕೆ ಕಾರಣವಾಯಿತು ನಾನು ಹೇಳಿದಂತೆ ವಸಾಹತುಶಾಹಿಯನ್ನು ನಾಗರಿಕತೆಯನ್ನು ಮೂಡಿಸುವ ಉದ್ದೇಶ ಎಂದು ವ್ಯಾಖ್ಯಾನಿಸುವಲ್ಲಿ ಉನ್ನತವಾದ ಬ್ರಿಟಿಷ್ ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿಯ ಈ ಕಲ್ಪನೆಯ ನಿರ್ಮಾಣವು ನಿರ್ಣಾಯಕವಾಗಿತ್ತು ಮತ್ತು ಈ ನಾಗರೀಕತೆ ಧ್ಯೇಯದ ತರ್ಕವೆಂದರೆ ವಸಾಹತುಶಾಹಿಗಳಂತೆಯೇ ನಾಗರಿಕತೆಯ ಮಟ್ಟವನ್ನು ಸಾಧಿಸಲು ಅವರು ಅಧೀನದಲ್ಲಿರುವ ಸ್ಥಳೀಯರಿಗೆ ಸಾಂಸ್ಕೃತಿಕವಾಗಿ ಶಿಕ್ಷಣ ನೀಡುವುದು ಆದ್ದರಿಂದ ಸಮರ್ಥನೀಯ ವಸಾಹತುಶಾಹಿಯೊಂದಿಗೆ ನಾಗರಿಕತೆಯ ಕಾರ್ಯಾಚರಣೆಯನ್ನು ಪುನರಾವರ್ತಿಸಲು ತರ್ಕದಿಂದ ಒತ್ತಿಹೇಳಲ್ಪಟ್ಟಿದೆ ಏಕೆಂದರೆ ಅಧೀನ ಭಾರತೀಯರು ಈಗ ಬ್ರಿಟಿಷ್ ವಸಾಹತುಶಾಹಿಗಳ ಉನ್ನತ ಸಂಸ್ಕೃತಿಗೆ ಒಡ್ಡಿಕೊಂಡಿದ್ದಾರೆ ಏಕೆಂದರೆ ಅವರು ಅಂತಿಮವಾಗಿ ಬ್ರಿಟಿಷ್ ವಸಾಹತುಗಾರರಿಂದ ಕಲಿಯುತ್ತಾರೆ ಮತ್ತು ಅದೇ ಮಟ್ಟದ ನಾಗರಿಕ ಶ್ರೇಷ್ಠತೆಗೆ ಉನ್ನತೀಕರಿಸುತ್ತಾರೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾಗರಿಕತೆಯ ಉದ್ದೇಶ ವಸಾಹತುಶಾಹಿಗೆ ಒಳಪಟ್ಟವರನ್ನು ವಸಾಹತುಶಾಹಿಯಂತೆ ಮಾಡುವುದು ಮಕಾಲೆ ಬರೆದ 1835 ದಾಖಲೆಗಳಲ್ಲಿ ಈ ಯೋಜನೆಯನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ ನನ್ನ ಹಿಂದಿನ ಉಪನ್ಯಾಸವೊಂದರಲ್ಲಿ ನಾನು ಈಗಾಗಲೇ ಈ ದಾಖಲೆಗಳನ್ನು ಉಲ್ಲೇಖಿಸಿದ್ದೇನೆ ಮತ್ತು ಇಲ್ಲಿ ಮಕಾಲೆ ನನ್ನ ಸಂದೇಶದಲ್ಲಿ ವಸಾಹತುಶಾಹಿ ಸರ್ಕಾರವು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕೆಂದು ಹೇಳುತ್ತಾರೆ ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯ ಆದರೆ ಅಭಿರುಚಿಯಲ್ಲಿ ಅಭಿಪ್ರಾಯಗಳಲ್ಲಿ ನೈತಿಕತೆಯಲ್ಲಿ ಮತ್ತು ಬುದ್ಧಿಶಕ್ತಿಯಲ್ಲಿ ಇಂಗ್ಲಿಷ್'ರಂತೆ ಆಗುವ ವ್ಯಕ್ತಿಗಳ ವರ್ಗವನ್ನು ನಿರ್ಮಿಸುವುದು ಈ ಯೋಜನೆಯು ಎಂದಾದರೂ ಯಶಸ್ವಿಯಾಗಬೇಕಾದರೆ ವಸಾಹತುಶಾಹಿಯಂತೆಯೇ ಇರುವ ಜನರ ವರ್ಗವನ್ನು ಸೃಷ್ಟಿಸುವ ಈ ಪ್ರಯತ್ನದ ಸಮಸ್ಯೆ ಏನೆಂದರೆ ಅದು ಉನ್ನತ ವಸಾಹತುಶಾಹಿ ಮತ್ತು ಕೆಳಮಟ್ಟದ ವಸಾಹತುಶಾಹಿಗಳ ನಡುವಿನ ಸಾಂಸ್ಕೃತಿಕ ಅಂತರವನ್ನು ಅಳಿಸುತ್ತದೆ ಮತ್ತು ಆ ಮೂಲಕ ಸಂಪೂರ್ಣ ವಸಾಹತುಶಾಹಿ ನಿಯಮವನ್ನು ಆಡಳಿತವನ್ನು ಹಾಳು ಮಾಡುತ್ತದೆ ಆದ್ದರಿಂದ ವಸಾಹತುಶಾಹಿ ಅಧೀನ ಭಾರತೀಯರು ಎಂದಾದರೂ ನಿಖರವಾಗಿ ಬ್ರಿಟಿಷರಂತೆ ಆಗಬೇಕಾದರೆ ಸಾಂಸ್ಕೃತಿಕ ಅಂತರ ವಸಾಹತುಶಾಹಿ ಮತ್ತು ವಸಾಹತುಶಾಹಿಗೆ ಒಳಪಟ್ಟವರನ್ನು ಬೇರ್ಪಡಿಸುವ ನಾಗರಿಕ ಅಂತರದ ಯಾವುದೇ ಕಲ್ಪನೆ ಇರಬಾರದು ಇದರಿಂದಾಗಿ ಜನರನ್ನು ನಾಗರಿಕಗೊಳಿಸಲು ವಸಾಹತುಶಾಹಿ ಅಗತ್ಯ ಎಂಬ ತರ್ಕವನ್ನು ನಾಶಪಡಿಸುತ್ತದೆ ಆದ್ದರಿಂದ ಭಾಭಾ ಪ್ರಕಾರ ವಸಾಹತುಶಾಹಿಗಾರರು ವಸಾಹತುಶಾಹಿಗೆ ಒಳಪಟ್ಟವರು ತಮ್ಮನ್ನು ಅನುಕರಿಸಲು ಬಯಸಿದ್ದರೂ ವಸಾಹತುಶಾಹಿಗಾರರು ವಸಾಹತುಶಾಹಿಗೆ ಒಳಪಟ್ಟವರು ಸಂಪೂರ್ಣವಾಗಿ ತಮ್ಮ ಮಟ್ಟಕ್ಕೆ ಬರುವದನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ವಸಾಹತುಶಾಹಿ ಪರಿಧಿಯ ಅನುಕರಿಸುವ ಪುರುಷರು ಆದ್ದರಿಂದ ವಸಾಹತುಶಾಹಿಯ ದೃಷ್ಟಿಕೋನದಿಂದ ಶಾಶ್ವತವಾಗಿ "ಸಾಕಷ್ಟು ಅಲ್ಲ ಬಿಳಿಯಾಗಿಲ್ಲ" ಎಂದು ಉಳಿದಿರುವ ಜನರು ಮತ್ತು ಇದು ಭಾಭಾ ಅವರ ವಾಕ್ಯ "ಸಾಕಷ್ಟು ಅಲ್ಲ ಬಿಳಿ ಅಲ್ಲ" ಆದ್ದರಿಂದ ಅವರು ಬಹುತೇಕ ಬ್ರಿಟಿಷರಂತೆ ಆದರೆ ನಿಜವಾಗಿಯೂ ಬ್ರಿಟಿಷರಲ್ಲ ಮತ್ತು ಅವರು ಎಂದಿಗೂ ಬ್ರಿಟಿಷರಾಗಿವುದಿಲ್ಲ ಉನ್ನತ ವಸಾಹತುಶಾಹಿ ಮತ್ತು ಕೆಳಮಟ್ಟದ ವಸಾಹತುಶಾಹಿಗೆ ಒಳಪಟ್ಟವರ ನಡುವಿನ ಸಾಂಸ್ಕೃತಿಕ ಅಂತರವನ್ನು ಕಾಪಾಡಿಕೊಳ್ಳಲು ಆ ಎಚ್ಚರಿಕೆ ಮುಖ್ಯವಾಗಿದೆ ಏಕೆಂದರೆ ಅಂತರವು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟರೆ ನಾಗರಿಕತೆ ಮೂಡಿಸುವ ಉದ್ದೇಶದ ಸಮರ್ಥನೆಯು ಆ ಹಂತದಲ್ಲಿಯೇ ಕೊನೆಗೊಳ್ಳುತ್ತದೆ ಭಾರತೀಯರು ತಮಗಿಂತ ಕೆಳಗಿನವರು ಎಂದು ವಸಾಹತುಗಾರರು ಪರಿಗಣಿಸಿದ್ದಾರೆ ಎಂದು ಭಾಭಾ ಗಮನಸೆಳೆದಿದ್ದಾರೆ ಆದರೆ ಕೆಳಗಿನ ಮನುಷ್ಯರು ಉನ್ನತ ವಸಾಹತುಗಾರನನ್ನು ಅನುಕರಿಸುವ ಈ ಕಲ್ಪನೆಯ ಈ ಕೃತ್ಯವನ್ನು ಒಂದು ರೀತಿಯಲ್ಲಿ ಉನ್ನತ ವಸಾಹತುಶಾಹಿ ಸಂಸ್ಕೃತಿಯನ್ನು ಅಪಹಾಸ್ಯಕ್ಕೆ ತಿರುಗಿಸುತ್ತದೆ ಮತ್ತು ಈ ಅಪಹಾಸ್ಯವನ್ನು ಅರ್ಥಮಾಡಿಕೊಳ್ಳುವ ಸಲುವಾಗಿ ಒಬ್ಬ ಹಾಸ್ಯಗಾರ ಸೌಮ್ಯ ಸಂಭಾವಿತ ವ್ಯಕ್ತಿಯ ನಡತೆಯನ್ನು ಎತ್ತಿಕೊಂಡು ನಂತರ ಅದನ್ನು ಉತ್ಪ್ರೇಕ್ಷಿತ ಮತ್ತು ಹಾಸ್ಯಮಯ ರೀತಿಯಲ್ಲಿ ಪುನರಾವರ್ತಿಸುತ್ತಾರೆ ಆದ್ದರಿಂದ ಇದು ಅನುಕರಣೆ ಇದು ಅನುಕರಣೆ ಆದರೆ ಅದು ಅನುಕರಿಸಲ್ಪಟ್ಟ ವ್ಯಕ್ತಿಯು ಬಯಸುವ ಮತ್ತು ಸ್ವೀಕರಿಸುವ ವಿಷಯವಲ್ಲ ಏಕೆಂದರೆ ಅದು ಆ ವ್ಯಕ್ತಿಯ ಅಪಹಾಸ್ಯವಾಗಿದೆ ಆದ್ದರಿಂದ ಭಾಗಶಃ ಪುನರಾವರ್ತನೆಯ ಮೂಲಕ ವಸಾಹತುಗಾರ ಮತ್ತು ಅವನ ಉನ್ನತ ನಾಗರಿಕತೆಯ ಸ್ಥಾನವನ್ನು ಹಾಸ್ಯಮಯವಾಗಿ ದುರ್ಬಲಗೊಳಿಸುವ ಈ ಸಾಧ್ಯತೆಯನ್ನು ಭಾಭಾ ಅನುಕರಣೆಯ ಭೀತಿ ಎಂದು ಉಲ್ಲೇಖಿಸುತ್ತಾರೆ ಆದರೆ ಈಗ ನಾವು ಮತ್ತೆ ಸಾಂಸ್ಕೃತಿಕ ಮಿಶ್ರತೆ ಕಲ್ಪನೆಗೆ ಮರಳೋಣ ಮತ್ತು ಅದು ರಾಷ್ಟ್ರ ರಾಜ್ಯದ ಪರಿಕಲ್ಪನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ವಿವಿಧ ಅಂಶಗಳ ಮಿಶ್ರತೆಯಿಂದ ನಿರೂಪಿಸಲ್ಪಟ್ಟ ಬದಲಾವಣೆಗೆ ಒಳಪಡುವ ಮತ್ತು ಕ್ರಿಯಾತ್ಮಕ ಪ್ರಕ್ರಿಯೆ ಎಂಬ ಕಲ್ಪನೆಯನ್ನು ಹೊಂದಿರುವ ಸಂಸ್ಕೃತಿಯು ರಾಷ್ಟ್ರೀಯತೆಯ ಕಲ್ಪನೆಗೆ ಮತ್ತು ರಾಷ್ಟ್ರ ರಾಜ್ಯದ ಸಾಮಾಜಿಕ ರಾಜಕೀಯ ರಚನೆಗೆ ಮೂಲಭೂತವಾಗಿ ವಿರೋಧಿ ಎಂದು ನಿಮಗೆ ಈಗಾಗಲೇ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ರಾಷ್ಟ್ರದ ಕಲ್ಪನೆಯನ್ನು ಅಂತಿಮವಾಗಿ ಸಾಂಸ್ಕೃತಿಕ ಸಾರದಿಂದ ವ್ಯಾಖ್ಯಾನಿಸಲಾಗಿದೆ ಅದು ಅದರ ರಾಜಕೀಯ ಗಡಿಗಳಲ್ಲಿ ವಾಸಿಸುತ್ತಿದ್ದ ಜನರಿಗೆ ವಿಶಿಷ್ಟವಾಗಿದೆ ಮತ್ತು ಇದು ಯುಗಗಳಿಂದ ಬದಲಾಗದೆ ಉಳಿದಿದೆ ಮತ್ತು ಭವಿಷ್ಯದಲ್ಲಿ ಹಾಗೆಯೇ ಮುಂದುವರಿಯುತ್ತದೆ ಹಾಗಾದರೆ ಈ ರಾಷ್ಟ್ರೀಯತಾವಾದಿ ತರ್ಕದೊಳಗೆ ಯಾವುದು ನಮ್ಮನ್ನು ಭಾರತೀಯರನ್ನಾಗಿ ಮಾಡುವುದು ನಮ್ಮ ಭಾರತೀಯತೆ ಎಂಬುದು ಭಾರತದ ರಾಜಕೀಯ ಗಡಿಯೊಳಗೆ ವಾಸಿಸುವ ಪ್ರತಿಯೊಬ್ಬರೊಂದಿಗೆ ನಾವು ಹಂಚಿಕೊಳ್ಳುವ ಬದಲಾಗದ ಸಾಂಸ್ಕೃತಿಕ ಸಾರವಾಗಿದ್ದು ಮತ್ತು ಅದು ಹಿಂದಿನ ಅದ್ಭುತ ದಿನಗಳಿಂದ ಬದಲಾಗದೆ ಉಳಿದಿದೆ ಮತ್ತು ಅದನ್ನು ನಮ್ಮ ಪೂರ್ವಜರಿಂದ ಪಡೆದುಕೊಂಡಿದ್ದೇವೆ ಭವಿಷ್ಯದ ಪೀಳಿಗೆಗೆ ನಾವು ಬದಲಾಯಿಸದೆ ನೀಡುತ್ತೇವೆ ಆದ್ದರಿಂದ ರಾಜಕೀಯವಾಗಿ ವ್ಯಾಖ್ಯಾನಿಸಲಾದ ಈ ಭೂಪ್ರದೇಶದೊಳಗೆ ಯಾರು ಇಲ್ಲಿ ವಾಸಿಸುತ್ತಿರುವ ಪ್ರಸ್ತುತ ಮತ್ತು ಹಿಂದಿನ ತಲೆಮಾರುಗಳೊಂದಿಗೆ ಮತ್ತು ಭವಿಷ್ಯದ ಪೀಳಿಗೆಗಳೊಂದಿಗೆ ನಮ್ಮನ್ನು ಸಂಪರ್ಕಿಸುವ ಭಾರತೀಯತೆಯ ಕಲ್ಪನೆಯು ರಾಷ್ಟ್ರ ಕಲ್ಪನೆಯ ಹೃದಯಭಾಗವಾಗಿದೆ ಈಗ ಆದರೆ ರಾಷ್ಟ್ರದೊಂದಿಗೆ ಮತ್ತೆ ಸ್ಥಿರ ಸಾಂಸ್ಕೃತಿಕ ಸಾರಗಳ ಸಮಸ್ಯಾತ್ಮಕ ಕಲ್ಪನೆಗೆ ನಾವು ಮರಳಿದ್ದೇವೆ ಆದರೆ ಸ್ಥಿರ ಸಾಂಸ್ಕೃತಿಕ ಸಾರಗಳ ಈ ಕಲ್ಪನೆಯನ್ನು ಒತ್ತಿಹೇಳುವ ಮತ್ತು ದುರ್ಬಲಗೊಳಿಸುವ ಸಮಸ್ಯೆಯನ್ನು ನಾವು ವ್ಯಾಪಕವಾಗಿ ನಿಭಾಯಿಸಿದ್ದರಿಂದ ನಾನು ಅವುಗಳಿಗೆ ಹೋಗುವುದಿಲ್ಲ ಆದರೆ ಭಾಭಾ ಅವರ ಸಂಸ್ಕೃತಿಯ ಕಲ್ಪನೆಯು ರಾಷ್ಟ್ರ ರಾಜ್ಯದ ಕಲ್ಪನೆಯೊಂದಿಗೆ ಸ್ವೀಕಾರಾರ್ಹವಲ್ಲ ಎಂದು ನೀವು ನೋಡುತ್ತೀರಿ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಸ್ಥಿರ ಸಾಂಸ್ಕೃತಿಕ ಸಾರಗಳಿಲ್ಲದಂತೆ ಮಾಡಬೇಕಾದರೆ ಮತ್ತು ಸಾಂಸ್ಕೃತಿಕ ಮಿಶ್ರತೆ ಮಸೂರದ ಮೂಲಕ ಯೋಚಿಸಬೇಕಾದರೆ ರಾಷ್ಟ್ರ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯ ಸಾಮಾಜಿಕ ಸಂಘಟನೆಯನ್ನು ನಾವು ಗ್ರಹಿಸಬಹುದು ಇಮ್ಯಾಜಿನರಿ ಹೋಮ್ಲ್ಯಾಂಡ್ಸ್ ಎಂಬ ಶೀರ್ಷಿಕೆಯ ಪ್ರಸಿದ್ಧ ಪ್ರಬಂಧದಲ್ಲಿ ಸಲ್ಮಾನ್ ರಶ್ದಿ ಅವರು ಉತ್ತರವನ್ನು ಅತ್ಯುತ್ತಮವಾಗಿ ನೀಡಿದ್ದಾರೆ ಅಲ್ಲಿ ಅವರು ನಮ್ಮನ್ನು ಯಾವುದೇ ನಿರ್ದಿಷ್ಟ ರಾಷ್ಟ್ರೀಯ ಸಂಸ್ಕೃತಿಯಲ್ಲಿ ಆಧಾರವಾಗಿರಿಸದೆ ದೇಶಭ್ರಷ್ಟ ಜೀವನವನ್ನು ನಡೆಸುತ್ತಿರುವ ಸ್ಥಳಾಂತರಗೊಂಡ ಜೀವಿಗಳಂತೆ ನೋಡಬೇಕೆಂದು ಅವರು ನಮ್ಮನ್ನು ಒತ್ತಾಯಿಸುತ್ತಾರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚವು ನಿರಂತರವಾಗಿ ಮನುಷ್ಯರನ್ನು ಸ್ಥಳಾಂತರಿಸುತ್ತಿರುವುದನ್ನು ನೋಡುತ್ತಿದೆ ಮಾನವರು ವಿವಿಧ ಕಾರಣಗಳಿಂದಾಗಿ ಯುದ್ಧದ ಕಾರಣದಿಂದಾಗಿ ನೈಸರ್ಗಿಕ ವಿಪತ್ತುಗಳ ಕಾರಣದಿಂದಾಗಿ ರಾಜಕೀಯ ಕಿರುಕುಳದ ಕಾರಣದಿಂದಾಗಿ ಆರ್ಥಿಕ ಆಕಾಂಕ್ಷೆಗಳಿಂದ ಮತ್ತು ಹೀಗೆ ಆದ್ದರಿಂದ ಮುಂದಕ್ಕೆ ಹಾಗಾಗಿ ಗಡಿಪಾರಾಗಿರುವ ಸ್ಥಿತಿ ಕ್ರಮೇಣ ಹೆಚ್ಚು ಸಾಮಾನ್ಯವಾಗುತ್ತಿದೆ ಆದರೆ ರಶ್ದಿ ಅವರ ಪ್ರಕಾರ ನಾವು ದೈಹಿಕವಾಗಿ ಸ್ಥಳಾಂತರಗೊಳ್ಳದಿದ್ದರೂ ಸಹ ನಾವೆಲ್ಲರೂ ಮರಳಿ ಹೋಗಲು ಬಯಸಬಹುದಾದ ಅದ್ಭುತ ರಾಷ್ಟ್ರೀಯ ಭೂತಕಾಲದಿಂದ ಸಮಯದಿಂದ ಸ್ಥಳಾಂತರಗೊಂಡಿದ್ದೇವೆ ಆದ್ದರಿಂದ ರಶ್ದಿಗೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಸ್ಥಳಾಂತರಗೊಂಡವರು ಪ್ರಾದೇಶಿಕವಾಗಿ ಇಲ್ಲದಿದ್ದರೆ ಕನಿಷ್ಠ ತಾತ್ಕಾಲಿಕವಾಗಿ ನಾವೆಲ್ಲರೂ ಸ್ಥಳಾಂತರಗೊಂಡಿದ್ದೇವೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ದೈಹಿಕವಾಗಿ ಮತ್ತು ತಾತ್ಕಾಲಿಕವಾಗಿ ಸ್ಥಳಾಂತರಗೊಂಡಿದ್ದೇವೆ ಆದ್ದರಿಂದ ಅಂತಹ ಆಲೋಚನಾ ವಿಧಾನದ ಸಮಸ್ಯೆಯೆಂದರೆ ಅದು ನಮಗೆ ಬಾಲ್ಯದಿಂದಲೂ ಪಾಲಿಸಲು ಹೇಳಿದ ರಾಷ್ಟ್ರೀಯ ಗುರುತುಗಳನ್ನು ಕಸಿದುಕೊಳ್ಳುತ್ತದೆ ಆದರೆ ಉತ್ತಮ ಪರಿಹಾರವಿದೆ ಎಂದು ರಶ್ದಿ ವಾದಿಸುತ್ತಾರೆ ಮತ್ತು ಈ ಪರಿಹಾರವು ವಾಸ್ತವವಾಗಿ ನಾವು ದೇಶಭ್ರಷ್ಟರಾಗಿ ಮತ್ತು ಸ್ಥಳಾಂತರಗೊಂಡ ಮಾನವರಾಗಿ ಪ್ರಪಂಚದ ಎಲ್ಲಾ ಸಂಸ್ಕೃತಿಗಳಿಗೆ ಉತ್ತರಾಧಿಕಾರಿಯಾಗುತ್ತೇವೆ ಮತ್ತು ಪ್ರಪಂಚವು ನಮಗೆ ಒಟ್ಟಾರೆಯಾಗಿ ನೀಡುವ ವಿಭಿನ್ನ ಅಂಶಗಳನ್ನು ಬೆರೆಸುವ ಮೂಲಕ ನಾವು ನಮ್ಮದೇ ಆದ ಸಾಂಸ್ಕೃತಿಕ ಗುರುತನ್ನು ರೂಪಿಸಿಕೊಳ್ಳಬಹುದು ನಮ್ಮ ಸಾಂಸ್ಕೃತಿಕ ಗುರುತು ರೂಪಾಂತರದ ಕ್ರಿಯಾತ್ಮಕ ಪ್ರಕ್ರಿಯೆಯಾಗಿ ಪರಿಣಮಿಸುತ್ತದೆ ಮತ್ತು ರಾಷ್ಟ್ರೀಯ ಗುರುತಿನ ನೇರ ಜಾಕೆಟ್ನಿಂದ ನೀಡಲಾಗುವುದಕ್ಕಿಂತ ಹೆಚ್ಚಿನ ಕರ್ತೃತ್ವವನ್ನು ನಮ್ಮನ್ನು ರೂಪಿಸಿಕೊಳ್ಳಲು ನೀಡುತ್ತದೆ ಆದ್ದರಿಂದ ಭಾಭಾ ಅವರ ಸಾಂಸ್ಕೃತಿಕ ಮಿಶ್ರತೆ ಕಲ್ಪನೆಯೊಂದಿಗೆ ನಾವು ಕ್ರಮೇಣ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ರಾಜ್ಯಗಳಿಂದ ಕಾಸ್ಮೋಪಾಲಿಟನಿಸಂನ ಕಲ್ಪನೆಗೆ ಹೋಗುತ್ತೇವೆ ಮತ್ತು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ಡೆರೆಕ್ ವಾಲ್ಕಾಟ್ ಅವರ ಕಾವ್ಯವನ್ನು ಕೈಗೆತ್ತಿಕೊಂಡಾಗ ನಾವು ಇದನ್ನು ಹೆಚ್ಚಿನ ವಿವರಗಳಲ್ಲಿ ಚರ್ಚಿಸುತ್ತೇವೆ